ಆದ್ದರಿಂದ ಯಾವ ರೀತಿಯ ಪರಿಹಾರವನ್ನು ತೆಗೆದುಕೊಳ್ಳಬೇಕು ಮತ್ತು ಏಕೆ ಎಂಬ ಪ್ರಶ್ನೆ ಇಲ್ಲಿ ಬರುತ್ತದೆ ಆದ್ದರಿಂದ ನಾನು ಅದನ್ನು ಸರಿ ಎಂದು ಬರೆದಿದ್ದೇನೆ ಇಲ್ಲಿಯವರೆಗೆ ನಾವು ನಿಜವಾಗಿಯೂ ಲೆಕ್ಕಾಚಾರ ಮಾಡಿಲ್ಲ ಅಥವಾ ಗಡಿ ಪರಿಸ್ಥಿತಿಗಳ ಕಲ್ಪನೆಯನ್ನು ಬಳಸಲಿಲ್ಲ ಆದ್ದರಿಂದ ಬೋರ್ಡ್ನಲ್ಲಿರುವ ಗಡಿ ಪರಿಸ್ಥಿತಿಗಳು ಯಾವುವು ಎಂಬುದನ್ನು ಮರೆತುಬಿಡಿ ಈ ಸಮಸ್ಯೆಯ ಗಡಿ ಪರಿಸ್ಥಿತಿಗಳು ಯಾವುವು ನಾನು ಮೂಲದಲ್ಲಿ ಕುಳಿತುಕೊಳ್ಳುವ ಪಾಯಿಂಟ್ ಮೂಲವನ್ನು ಹೊಂದಿದ್ದೇನೆ ಮತ್ತು ಕ್ಷೇತ್ರವನ್ನು ವಿಕಿರಣಗೊಳಿಸುತ್ತದೆ ಈ ಸಮಸ್ಯೆಗೆ ಗಡಿ ಸ್ಥಿತಿ ಏನು ವಿದ್ಯಾರ್ಥಿ ಶೂನ್ಯ ಕ್ಷೇತ್ರ ಉಲ್ಲೇಖ ಸಮಯ 0048 ಕ್ಷೇತ್ರವು ದೂರ ಹೋದಂತೆ ನಾನು ದೂರ ಹೋದಂತೆ ಕ್ಷೇತ್ರವು ಶೂನ್ಯಕ್ಕೆ ಹೋಗಬೇಕು ಎಂದರ್ಥ ಈಗ ನಾನು ನಿಮಗೆ ಮತ್ತು ಅನ್ನು ತೋರಿಸಿದ ಪ್ಲಾಟ್ಗಳನ್ನು ಹಿಂತಿರುಗಿ ನೋಡಿದಾಗ ನಾನು ಮತ್ತು ನ ಯಾವುದೇ ರೇಖೀಯ ಸಂಯೋಜನೆಯನ್ನು ತೆಗೆದುಕೊಂಡರೆ ಇವೆರಡೂ ದೊಡ್ಡ x ನಲ್ಲಿ ಶೂನ್ಯಕ್ಕೆ ಹೋಗುತ್ತವೆಯೇ ಹೌದು ಪ್ರತ್ಯೇಕವಾಗಿ ಅವುಗಳಲ್ಲಿ ಪ್ರತಿಯೊಂದೂ ವಿವರಗಳು ಆದ್ದರಿಂದ ಮತ್ತು ಎರಡೂ ಕನಿಷ್ಠ ಲಕ್ಷಣರಹಿತ ಮಿತಿಯನ್ನು ಸರಿಪಡಿಸುತ್ತವೆ ಆದ್ದರಿಂದ ಅದು ಸಾಕಾಗುವುದಿಲ್ಲ ನಾನು ದೈಹಿಕವಾಗಿ ಬಳಸಬಹುದಾದ ಬೇರೆ ಯಾವುದೇ ಮಾಹಿತಿ ಇದೆಯೇ ಇದು ಗಣಿತದಿಂದಲ್ಲ ಭೌತಶಾಸ್ತ್ರದಿಂದ ಬಂದಿದೆ ಆದ್ದರಿಂದ ನಾನು ಇಲ್ಲಿ ಮೂಲದಲ್ಲಿದ್ದೇನೆ ಮತ್ತು ಅದು ತರಂಗ ಸಮೀಕರಣವಾಗಿದೆ ಎಂದು ನೆನಪಿಡಿ ಆದ್ದರಿಂದ ಕೆಲವು ತರಂಗಗಳು ಇಲ್ಲಿಂದ ಹೊರಗೆ ಹೋಗಲಿವೆ ಅಲ್ಲಿಯೇ ನಾನು ನನ್ನ ಪ್ರಚೋದನೆಯನ್ನು ಇಟ್ಟಿದ್ದೇನೆ ಆದ್ದರಿಂದ ನಾನು ನಿಮಗೆ ಒಂದು ಸುಳಿವನ್ನು ನೀಡುತ್ತೇನೆ ಈ ವಿಷಯದ ಉದ್ದಕ್ಕೂ ನಾನು ಊಹಿಸಿದ ಸಮಯ ಒಪ್ಪಂದ ಯಾವುದು ಪ್ರಾರಂಭದಲ್ಲಿಯೇ ಮ್ಯಾಕ್ಸ್ವೆಲ್ನ ಸಮೀಕರಣವನ್ನು ನೆನಪಿಸಿಕೊಳ್ಳಿ ಒಂದು ಇತ್ತು ಮತ್ತು ನಾನು ಸಮಯ ಹಾರ್ಮೋನಿಕ್ ಪ್ರಕರಣವನ್ನು ಊಹಿಸಿದೆ ಆದ್ದರಿಂದ ಆ ಸಮಯದ ಉತ್ಪನ್ನವು ನನಗೆ ಋಣಾತ್ಮಕ ಒಮೆಗಾ ವರ್ಗ ಅನ್ನು ನೀಡುತ್ತದೆ ಅಂದರೆ ನಾನು ಮತ್ತು ಎರಡನೇ ಬಾರಿಗೆ ವಿದ್ಯಾರ್ಥಿ ಆದರೆ ನನ್ನ ಸಮಯ ಒಪ್ಪಂದ ಆಗಿತ್ತು ವಿದ್ಯಾರ್ಥಿ ಸರಿ ಆದ್ದರಿಂದ ಅದು ನಿಮಗೆ ಏನನ್ನಾದರೂ ಹೇಳುತ್ತದೆಯೇ ಆದ್ದರಿಂದ ನಿಮಗೆ ಸುಳಿವು ನೀಡುವಂತೆ ಅಂಶಮೂಲದ ಸ್ಥಳದಿಂದ ಪ್ರಚೋದನೆಯ ಸ್ಥಳದಿಂದ ನಾನು ತುಂಬಾ ದೊಡ್ಡದಾದ ಎಕ್ಸ್ ಗೆ ದೂರ ಹೋದಾಗ ಏನಾಗುತ್ತದೆ ಎಂದು ನೋಡೋಣ ನಾನು ದೂರ ಹೋದಂತೆ ಮತ್ತು ಎಂದು ನಾನು ನಿಮಗೆ ಹೇಳುತ್ತಿರುವ ಕೆಲವು ಹೆಚ್ಚುವರಿ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತಿದ್ದೇನೆ ಇವುಗಳನ್ನು ಲಕ್ಷಣರಹಿತ ರೂಪಗಳು ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ನೀವು ಹ್ಯಾಂಕೆಲ್ ಕಾರ್ಯಗಳನ್ನು ಅಥವಾ ಬೆಸೆಲ್ ಕಾರ್ಯವನ್ನು ನಿಕಟ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ ಅವು ವಿಶೇಷ ಕಾರ್ಯ ಅವು ಮುಚ್ಚಿದ ರೂಪ ಅಭಿವ್ಯಕ್ತಿ ಹೊಂದಿಲ್ಲ ಆದರೆ ಕೆಲವು ಮಿತಿಗಳಲ್ಲಿ ಬಹಳ ಚಿಕ್ಕದಾದ ಎಕ್ಸ್ ತುಂಬಾ ದೊಡ್ಡದಾದ ಎಕ್ಸ್ ಅಥವಾ ಯಾವುದಾದರೂ ಅವು ಕೆಲವು ಅಂದಾಜು ರೂಪವನ್ನು ಹೊಂದಿವೆ ಮತ್ತು ಆರ್ ಅಥವಾ ಎಕ್ಸ್ ನ ದೊಡ್ಡ ಮೌಲ್ಯಗಳಿಗಾಗಿ ಅಂದಾಜು ರೂಪವನ್ನು ಇಲ್ಲಿ ಬರೆಯಲಾಗಿದೆ ಈಗ ಇದನ್ನು ನೋಡುವುದು ಅವರು ಯಾವ ರೂಪಕ್ಕೆ ದೈಹಿಕವಾಗಿ ಸ್ವೀಕಾರಾರ್ಹ ಎಂಬ ಅಂತಃಪ್ರಜ್ಞೆಯನ್ನು ನೀವು ಪಡೆಯುತ್ತೀರಿ ವಿದ್ಯಾರ್ಥಿ ಎರಡನೆಯದು ಎರಡನೆಯದು ಏಕೆಂದರೆ ವಿದ್ಯಾರ್ಥಿ ಕ್ಷೀಣಿಸುತ್ತಿದೆ ಎರಡೂ ಕ್ಷೀಣಿಸುತ್ತಿದೆ ಈ ಇಬ್ಬರು ಹುಡುಗರ ವೈಶಾಲ್ಯ ಏನು ವಿದ್ಯಾರ್ಥಿ ಆದ್ದರಿಂದ ದೊಡ್ಡ ಎಕ್ಸ್ ನಲ್ಲಿ ಎರಡೂ ಶೂನ್ಯಕ್ಕೆ ಹೋಗುತ್ತವೆ ವಿದ್ಯಾರ್ಥಿ ಗುಂಪುಗಳು ಹು ವಿದ್ಯಾರ್ಥಿ ಏನನ್ನಾದರೂ ಶೂನ್ಯಕ್ಕೆ ಎಣಿಸಬೇಕಾಗಿದೆ ಕ್ರಿಯೆಯನ್ನು ಏಕೆ ಎದುರಿಸಬೇಕಾಗುತ್ತದೆ ಇದು ನಿರಂತರವಾಗಿ ಆಂದೋಲನಗೊಳ್ಳುತ್ತಿರುವ ಫೇಸರ್ ಆಗಿದೆ ಆದರೆ ವೈಶಾಲ್ಯವು ಯಾವುದೇ ತೊಂದರೆಯಿಲ್ಲ ಆದ್ದರಿಂದ ಈ ಪದವನ್ನು ಇಲ್ಲಿ ಎರಡೂ ಬದಿಗಳಲ್ಲಿ ಬರೆಯೋಣ ಅದು ಸ್ಥಳ ಮತ್ತು ಸಮಯದ ಒಟ್ಟು ಪರಿಹಾರವಾಗಿದೆ ಇಲ್ಲ ನಾವು ಫೇಸರ್ನೊಂದಿಗೆ ಮಾಡಿದ್ದೇವೆ ಅದನ್ನು ಪರಿಹರಿಸಿ ಹಾಕಿ ಮತ್ತು ನಿಜವಾದ ಭಾಗವನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿ ಧನಾತ್ಮಕವಾಗಿ ತೆಗೆದುಕೊಳ್ಳಿ ಅಲೆ ಯಾವ ದಿಕ್ಕಿನಲ್ಲಿ ಹೋಗುತ್ತಿದೆ ವಿದ್ಯಾರ್ಥಿ ಧನಾತ್ಮಕ ಆರ್ ಎರಡೂ ತರಂಗಗಳು ಹೊರಗಿವೆ ವಿದ್ಯಾರ್ಥಿ ಇಲ್ಲ ಎರಡನೆಯದು ಎರಡನೆಯ ತರಂಗ ಮಾತ್ರ ಹೊರಹೋಗುವ ತರಂಗಕ್ಕೆ ಅನುರೂಪವಾಗಿದೆ ಏಕೆಂದರೆ ಇದು ಸರಿ ಮತ್ತು ಇದು ಇನ್ನೊಂದು ಬದಿಯಲ್ಲಿ ವಿದ್ಯಾರ್ಥಿ ಒಳಮುಖ ಒಳಬರುವ ತರಂಗ ಏಕೆಂದರೆ ಇದು ಸರಿ ಆದ್ದರಿಂದ ಆ ಕಾರಣಕ್ಕಾಗಿ ನನ್ನ ಪ್ರಚೋದನೆಯು ಮೂಲಸ್ಥಾನದಲ್ಲಿದೆ ನಾನು ಇಲ್ಲಿ ದೊಡ್ಡ ಎಕ್ಸ್ ಗೆ ಹೋಗುತ್ತಿದ್ದರೆ ಅವರು ಈ ವೀಕ್ಷಕನು ಬಹುಶಃ ಈ ರೀತಿಯಾಗಿ ಒಳಬರುವ ತರಂಗವನ್ನು ಗಮನಿಸಲು ಸಾಧ್ಯವಿಲ್ಲ ಅದು ಸರಿಯಾದ ಅರ್ಥ ಈ ಸಹವರ್ತಿ ವೀಕ್ಷಕ ತರಂಗವನ್ನು ಮಾತ್ರ ಕಾಣಬಹುದು ಅದು ಮೂಲಸ್ಥಾನದಿಂದ ಹೊರಹೋಗುತ್ತದೆ ಅದು ಈ ವ್ಯಕ್ತಿಗೆ ಸರಿಹೊಂದುತ್ತದೆ ಆದ್ದರಿಂದ ಇಲ್ಲಿ ಕೆಲವು ಭೌತಿಕ ಅಂತಃಪ್ರಜ್ಞೆ ಮತ್ತು ಗಣಿತದ ಸೂತ್ರೀಕರಣದ ಒಂದು ಉತ್ತಮ ಸನ್ನಿವೇಶವಿದೆ ಆದ್ದರಿಂದ ವೀಕ್ಷಕನನ್ನು ಆಧರಿಸಿ ಹೊರಹೋಗುವ ತರಂಗವನ್ನು ಮಾತ್ರ ನೋಡುತ್ತದೆ ಆದ್ದರಿಂದ ಸರಿ ಅನ್ನು ಸೂಚಿಸುತ್ತದೆ ಆದ್ದರಿಂದ ಅಂತಿಮ ರೂಪವು ಸರಿ ಎಂದು ನಾನು ಬರೆಯಬಹುದು ಆದ್ದರಿಂದ ನಾವು ಇಲ್ಲಿ ಸಾಮಾನ್ಯ ಪರಿಹಾರದೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ಶೂನ್ಯಕ್ಕೆ ಸಮನಾಗಿರುವುದು ಒಂದೇ ಅರ್ಥಪೂರ್ಣ ವಿಷಯ ಎಂದು ನಾವು ದೈಹಿಕವಾಗಿ ಹೇಳಿದ್ದೇವೆ ಮತ್ತು ಅದು ನನಗೆ ಇದನ್ನು ನೀಡುತ್ತದೆ ಹಾಗಾದರೆ ನನ್ನ ಸಮಸ್ಯೆ ಮುಗಿದಿದೆಯೇ ಹೌದು ನಿಖರವಾಗಿ ಆದ್ದರಿಂದ ಕಿರಿಕಿರಿಗೊಳಿಸುವ ಅಂಶವಾದ ಬಿ ಅನ್ನು ಹೊರತುಪಡಿಸಿ ಇದು ಬಹುತೇಕ ಉತ್ತಮವಾಗಿದೆ ಎಂದು ನಾನು ಅರ್ಥೈಸುತ್ತೇನೆ ಅದು ಆ ಮೌಲ್ಯ ಹೇಗೆ ಎಂದು ನನಗೆ ಇನ್ನೂ ತಿಳಿದಿಲ್ಲ ಆದರೆ ನಾನು ಅದನ್ನು ತಿಳಿದುಕೊಳ್ಳಬೇಕು ಏಕೆಂದರೆ ಇಲ್ಲದಿದ್ದರೆ ನಾನು ಎಲ್ಲೆಡೆ ಒಂದು ಬದಲಾಯಿಸಬಹುದಾದನ್ನು ಹೊಂದಿರುತ್ತೇನೆ ನನ್ನ ಉತ್ತರಗಳು ಯಾವಾಗಲೂ ಗುಣಾಕಾರದ ಸ್ಥಿರದಿಂದ ದೂರ ಆಗುತ್ತವೆ ಹಾಗಾದರೆ ನಾವು ಬಹಳ ದಿನಗಳಿಂದ ತಪ್ಪಿಸುತ್ತಿದ್ದ ವಿಷಯ ಯಾವುದು r0 ಸರಿ ಮತ್ತು r0ಅನ್ನು ತಪ್ಪಿಸಲು ನಮಗೆ ಒಳ್ಳೆಯ ಕಾರಣವಿದೆ ಏಕೆಂದರೆ ನಾವು ಕಂಡುಕೊಂಡಂತೆ ಬೆಸೆಲ್ ವೈ ಕಾರ್ಯವು ಋಣಾತ್ಮಕ ಅನಂತಕ್ಕೆ ಧುಮುಕುವುದು ಆದರೆ ನಾನು ಸಂಪೂರ್ಣ ಪರಿಹಾರವನ್ನು ಪಡೆಯಲು ಬಯಸಿದರೆ ನಾನು ಈಗ ಮೂಲಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಆದ್ದರಿಂದ ಏಕತ್ವ ಅಥವಾ ಅನಂತತೆಯೊಂದಿಗೆ ವ್ಯವಹರಿಸುವಾಗ ಅವರೊಂದಿಗೆ ವ್ಯವಹರಿಸುವ ಒಂದು ಸುರಕ್ಷಿತ ಮಾರ್ಗ ಯಾವುದು ವಿದ್ಯಾರ್ಥಿ ಮಿತಿ 1 ಡಿ ಗ್ರೀನ್ ಕಾರ್ಯದಲ್ಲಿ ನಾವು ಈಗಾಗಲೇ ನೋಡಿದ ಮಿತಿ ಒಂದು ಸ್ಥಿತಿ ನಾವು ಡೆಲ್ಟಾ ಕಾರ್ಯವನ್ನು ಹೊಂದಿರುವಾಗ ನಾವು ಅದನ್ನು ನೇರವಾಗಿ ಸಂಪರ್ಕಿಸಿದ್ದೇವೆಯೇ ಅಥವಾ ಅದಕ್ಕೆ ನಾವು ಬೇರೆ ಏನಾದರೂ ಮಾಡಿದ್ದೇವೆಯೇ ವಿದ್ಯಾರ್ಥಿ ನಾವು ಅದನ್ನು ಮಾಡಿದ್ದೇವೆ ನಾವು ಅದನ್ನು ಸರಿಯಾಗಿ ಸಂಯೋಜಿಸಿದ್ದೇವೆ ಆದ್ದರಿಂದ ನೀವು ಏಕತ್ವವನ್ನು ನೋಡಿದಾಗ ಉತ್ತಮವಾದದ್ದು ಸಂಯೋಜನೆ ಇದರಿಂದಾಗಿ ನೀವು ಒಂದು ಸೀಮಿತ ಪ್ರಮಾಣವನ್ನು ಪಡೆಯುತ್ತೀರಿ ಇಲ್ಲದಿದ್ದರೆ ಅನಂತ ವ್ಯವಸ್ಥೆಯೊಂದಿಗೆ ನೀವು ಏನು ಮಾಡುತ್ತೀರಿ